ಶುಭೋದಯ ಸ್ನೇಹಿತರೆ ನಾವು ಈಗಾಗಲೇ ಏರ್ ಫಾಯ್ಲ್ ಬಗ್ಗೆ ಚರ್ಚಿಸುತ್ತಿದ್ದೆವು ಕೊನೆಯದಾಗಿ ಅಂದರೆ ಇದರ ಅಂತ್ಯದಲ್ಲಿ ಲಿಫ್ಟ್ ರೆಕ್ಕೆಯ ಮುಖಾಂತರ ತಯಾರಿಸಬಹುದು ಎಂದು ತಿಳಿದುಕೊಂಡಿದ್ದೇವೆ ನೀವು ಲಿಫ್ಟ್ ಡ್ರ್ಯಾಗ್ ಅನುಪಾತದ ಬಗ್ಗೆ ಮಾತನಾಡಿದಾಗ ವಿಮಾನಿನ ಏರೋಡೈನಮಿಕ್ ದಕ್ಷತೆಯನ್ನು ಹೆಚ್ಚಿಸಲು ಉಪಯೋಗಿಸುತ್ತೇವೆ ಹಾಗೆ ರೆಕ್ಕೆಯು ಕೂಡ ಒಂದು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತದೆ ಒಂದು ವಿಮಾನವನ್ನು ಸ್ಥಿರತೆಯಲ್ಲಿ ಇಟ್ಟುಕೊಳ್ಳಲು ಒಳ್ಳೆಯ ಏರ್ ಫಾಯ್ಲ್ ಆಯ್ಕೆ ಮಾಡುವುದು ಒಂದು ಪ್ರಮುಖವಾದ ಅಂಶವು ಆಗಿರುತ್ತದೆ ಏಕೆ ಪ್ರಮುಖವಾಗಿರುತ್ತದೆ ಅಂದರೆ ಸೂಕ್ಷ್ಮವಾದ ಕಾರ್ಯವನ್ನು ನಿರ್ವಹಿಸಲು ಆಗಿರುತ್ತದೆ ಹಾಗೆ ನೀವು ಅದನ್ನು ಸರಿಯಾಗಿ ಉಪಯೋಗಿಸಬೇಕು ಅದರ ವಿನ್ಯಾಸವು ಸರಿಯಾಗಿ ಇದೆಯಾ ಎಂದು ತಿಳಿದುಕೊಂಡಿರಬೇಕು ನಾವು ಈಗಾಗಲೇ ಚರ್ಚಿಸಿರುವಂತಹ ವಿಷಯಗಳ ಸಾರಾಂಶವನ್ನು ಗಮನಿಸಿದರೆ ಸಾಮಾನ್ಯವಾಗಿ ನನ್ನ ಎಲ್ಲಾ ಉಪನ್ಯಾಸಗಳನ್ನು ಮನಸ್ಸಿನಿಂದ ಹೇಳಿರುತ್ತೇನೆ ಈ ನನ್ನ ವಿಡಿಯೋಗಳನ್ನು ನಾನು ಗಮನಿಸಿದಾಗ ಈ ಅಂಶಗಳನ್ನು ನಾನು ವೇಗದಲ್ಲಿ ತಿಳಿಸಿದ್ದೇನೆ ಅಥವಾ ನಾನು ಬಹಳಷ್ಟು ಮಾಹಿತಿಯನ್ನು ನೀಡಿದ್ದೇನೆ ಎಂದು ಕಾಣುತ್ತೇನೆ ಹೆಚ್ಚು ಪ್ರಮಾಣದ ಮಾಹಿತಿಯನ್ನು ನೀಡಿ ಜ್ಞಾನವನ್ನು ಹಂಚಿಕೊಳ್ಳುವುದು ಸರಿಯಲ್ಲ ಹೀಗಾಗಿ ನಾನು ಮನಸ್ಸಿನಿಂದ ಮಾತನಾಡುವಂತಹ ಮಾಹಿತಿಗಳಿಗಾಗಿ ಒಂದು ನಿರ್ದಿಷ್ಟವಾದ ಉಪನ್ಯಾಸವನ್ನು ಮಾಡಿರುತ್ತೇನೆ ಸಾಮಾನ್ಯವಾಗಿ ನಾವು ಪುನರಾವರ್ತಿಸುತ್ತಿದೆವೆ ಹಾಗೂ ತಿಳಿದುಕೊಂಡಿರುವಂತಹ ಮಾಹಿತಿಗಳನ್ನು ಸ್ಪಷ್ಟವಾಗಿ ನೋಡುತ್ತಿದ್ದೇವೆ ರೆಕಾರ್ಡ್ ಮಾಡುವಾಗ ನನ್ನಿಂದ ಆಗಿರುವಂತಹ ತಪ್ಪುಗಳನ್ನು ಸರಿಪಡಿಸಲು ಅಂದರೆ ಅದರಲ್ಲಿ ಬರೆದಿರುವಂತಹ ಮಾಹಿತಿಗಳು ತಪ್ಪಾಗಿದ್ದಲ್ಲಿ ಅಥವಾ ವೇಗವಾಗಿ ಕೆಲವೊಂದು ಅಂಶಗಳನ್ನು ಹೇಳಿ ನಿಧಾನವಾಗಿ ಹೇಳಬೇಕಾಗಿದ್ದಲ್ಲಿ ಅಥವಾ ಸ್ವಲ್ಪ ವಿವರವಾಗಿ ಹೇಳದಿದ್ದಲ್ಲಿ ಈಗ ಸರಿಪಡಿಸಲು ಪ್ರಯತ್ನಿಸುತ್ತೇನೆ ಹೀಗಾಗಿ ಈ ವಿಚಾರದಲ್ಲಿ ನಾನು ರಾತ್ರಿಯೇ ಯೋಚಿಸಿದೆ ಹಾಗೂ ಇದರ ಸಾರಾಂಶವನ್ನು ನೋಡಿದಾಗ ನಾವು ಏನು ಮಾಡುತ್ತಿದ್ದೆವು ಎಂದರೆ ಏರ್ ಫಾಯ್ಲ್ ಆಯ್ಕೆಯ ಬಗ್ಗೆ ಮತ್ತು ಏರ್ ಫಾಯ್ಲ್ ಎಂದರೇನು ಎಂದು ವಿವರವಾಗಿ ಹಾಗೂ ನಿರ್ದಿಷ್ಟವಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ ಯಾವ ನಿಯತಾಂಕಗಳು ಅದರ ಗುಣಲಕ್ಷಣಗಳನ್ನು ನಿರ್ಧರಿಸುತ್ತದೆ ಎಂದು ಕೂಡ ತಿಳಿದುಕೊಂಡಿದ್ದೆವು ಹಾಗೂ ನಾವು ನೋಡಿರುವಂತಹ ಅಂದರೆ ಏರೋಡೈನಮಿಕ್ ಗುಣಲಕ್ಷಣಗಳನ್ನು CLmax ಅಂದರೆ ಏನು ಎಂದು ಕಂಡುಹಿಡಿಯುವುದರ ಮುಖಾಂತರ ತಿಳಿದುಕೊಂಡಿದ್ದೇವೆ ಏನಿದು ಆಲ್ಫಾ ಸ್ಟಾಲ್ ಏನಿದು Cmac ಈ ಹರಿವು ಲ್ಯಾಮಿನಾರ್ ಆಗಿದೆಯಾ ಏಕೆಂದರೆ ರೆಕ್ಕೆಯ ಮೇಲೆ ಹರಿವು ಲ್ಯಾಮಿನಾರ್ ಆಗಿರಬೇಕು ಹೀಗೆ ಕೆಲವೊಂದು ಅಂಶಗಳನ್ನು ತಿಳಿದುಕೊಂಡಿದ್ದೇವೆ ನಾನು ಈಗ ಈ CLmax ತೆಗೆದುಕೊಂಡರೆ ನಮಗೆ ತಿಳಿದಿರುವ ಹಾಗೆ ವಿಮಾನವು ಅದರ ಹೆಚ್ಚಿನ ಸಮಯದಲ್ಲಿ ಈ CLmax ದಲ್ಲಿ ಹಾರುವುದಿಲ್ಲ ಆದರೆ ನಾವು ಈ CLmaxಗೆ ಇಷ್ಟೊಂದು ಮಹತ್ವವನ್ನು ಏಕೆ ನೀಡುತ್ತಿದ್ದೇವೆ ಒಂದು ಸಾಧಾರಣವಾದ ಕಾರಣದಿಂದ ಅಂದರೆ Vstall ಇದು ವಿಮಾನಿನ ತ್ವರಿತಗೊಳಿಸದ ಒಂದೇ ಎತ್ತರವನ್ನು ಹೊಂದಿಕೊಂಡು ಇರುವಂತಹ ಕನಿಷ್ಠವಾದ ವೇಗ ಎಂದು ನಮಗೆ ತಿಳಿದಿದೆ ಅದನ್ನು ಈ ರೀತಿಯಲ್ಲಿ ಹೇಳಬಹುದು Vstall2WSCL max ಹೀಗಾಗಿ CLmax ಹೆಚ್ಚು ಆದರೆ Vstall ಕಡಿಮೆಯಾಗುತ್ತದೆ ಕಡಿಮೆಯಾದ Vstallದಿಂದ ಬಹಳಷ್ಟು ಪ್ರಯೋಜನವೂ ಇದೆ ಅದೇನೆಂದರೆ ಇಂಜಿನ್ ಅವಶ್ಯಕ ಶಕ್ತಿಯು ಕಡಿಮೆಯಾಗುತ್ತದೆ ಮತ್ತು Vtouchdown ಅಥವಾ Vtake off ನಿಮಗೆ ತಿಳಿದಿರುವ ಹಾಗೆ Vstall ನ 1 2 ದಿಂದ 1 3 ದಷ್ಟು ಆಗಿರುತ್ತದೆ ಹೀಗಾಗಿ Vstall ಮೌಲ್ಯವು ಕಡಿಮೆಯಾದರೆ Vtake off ಹಾಗೂ Vtouchdown ಕೂಡ ಕಡಿಮೆ ಕಡಿಮೆಯಾಗುತ್ತದೆ ಆದ್ದರಿಂದ ಇದರ ಪ್ರಭಾವವು ಇಂಜಿನ್ ಶಕ್ತಿಯನ್ನು ನಿರ್ಧರಿಸುವ ಮೇಲೆ ಇರುತ್ತದೆ ವಿನ್ಯಾಸಕಾರರಿಗೆ ಇನ್ನೊಂದು ಸೂಚನೆಯಿದೆ ನೀವು ಹೆಚ್ಚಿನ ಎತ್ತರದಿಂದ ಟೇಕಾಫ್ ಮಾಡುವುದಾದರೆ ಅಂದರೆ ಲೇಹ ಲಡಾಕ್ ಇಂತಹ ಪ್ರದೇಶಗಳಿಂದ ಅಂದರೆ ಗಾಳಿಯ ಸಾಂದ್ರತೆಯು ಸಮುದ್ರಮಟ್ಟದ ಗಾಳಿಯ ಸಾಂದ್ರತೆಗಿಂತ ಕಡಿಮೆ ಇರುವಂತಹ ಪ್ರದೇಶಗಳಿಂದ ಮಾಡುವುದಾದರೆ ನೀವು ಗಮನಿಸಬಹುದು ಏನೆಂದರೆ ಎತ್ತರದ ಪ್ರದೇಶದಿಂದ ಅಂದರೆ ಎತ್ತರವು ಹೆಚ್ಚಿಗೆ ಆದರೆ rho ಕಡಿಮೆಯಾಗುತ್ತದೆ ಆಗ Vstall ಮೌಲ್ಯವು ಅವಶ್ಯಕ ಸಮುದ್ರಮಟ್ಟದ Vstallಗಿಂತ ಹೆಚ್ಚಿಗೆ ಆಗುತ್ತದೆ ಹೀಗಾಗಿ ಅದನ್ನು ನಾನು ಹೇಗೆ ಸರಿಪಡಿಸಬಹುದು ಏಕೆಂದರೆ ನಾನು ಲೇಹದಿಂದ ಟೇಕಾಫ್ ಮಾಡುತ್ತೇನೆ ಹೀಗಾಗಿ CLmax ಹೆಚ್ಚಾಗಿದ್ದರೆ ನಾನು ಅದಕ್ಕೆ ಬೇಕಾದಷ್ಟು Vstall ಇಂಜಿನ್ ಶಕ್ತಿಯ ಮುಖಾಂತರ ನೀಡಬಹುದು ಇದು ಒಂದು ರೀತಿಯಲ್ಲಿ ನೋಡಬಹುದು ನಿಮಗೆ ಈ CLmax ಏಕೆ ಬೇಕು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಟೇಕಾಫ್ ಮತ್ತು ಲ್ಯಾಂಡಿಂಗ್ ವಿಮಾನಕ್ಕೆ ನಿರ್ಣಾಯಕವಾಗಿರುತ್ತದೆ ಅದು CLmax ಇರುವಂತಹ ಸ್ಥಿತಿಯಲ್ಲಿ ನಾನು CLmax ದಲ್ಲಿ ಹಾರುತ್ತಿದ್ದೇನೆ ಎಂದುಕೊಳ್ಳೋಣ ಅಂದರೆ ಅದು stallಗೆ ಸನಿಹವಾಗಿರುತ್ತದೆ ಹೀಗಾಗಿ ನಾನು ಈಗ ಲ್ಯಾಂಡಿಂಗ್ ಮಾಡಲು ಬಂದರೆ ಮತ್ತು ಭೂಮಿಯ ಪರಿಣಾಮದಿಂದ ಅಥವಾ ಭೂಮಿಯಿಂದ ಗಾಳಿಯು ಮೇಲೆ ಬೀಸಿದಾಗ ಅಲ್ಲಿನ ಆಂಗಲ್ ಆಫ್ ಅಟ್ಯಾಕ್ ಹೆಚ್ಚಾಗುತ್ತದೆ ಹೀಗಾಗಿ ನೀವು ಇಲ್ಲಿ ಬೀಳುತ್ತಿತ್ತೀರಾ ಆದ್ದರಿಂದ ಅದು ಸರಿಯಾಗಿ ಇಲ್ಲದಿರುವಂತಹ ಕಾರ್ಯವಾಗಿರುತ್ತದೆ ನೀವು ಅದನ್ನು ಈ ಕ್ಷಣದಲ್ಲಿ ಮಾಡಬಾರದು ನೀವು ಇಲ್ಲಿ ಏಕೆ ಕಾರ್ಯನಿರ್ವಹಿಸುತ್ತಿರಾ ಎಂದರೆ CLmax ಹೆಚ್ಚಾಗಿರುತ್ತದೆ ಹೀಗಾಗಿ ನೀವು ಬೇರೆ ಅಂಶಗಳನ್ನು ಹೆಚ್ಚಿಗೆ ಮಾಡದೆ CLmax ಏರ್ ಫಾಯ್ಲ್ದಿಂದ ಹೆಚ್ಚು ಆಗಿರುತ್ತದೆ ಎಂದು ಕಾಣುತ್ತೀರಾ ಹಾಗೂ ಬೇರೆ ಅಂಶಗಳನ್ನು ತೆಗೆದುಕೊಂಡಿರುವುದರಿಂದ ನೀವು ಇಲ್ಲಿಯೂ ಕೂಡ ಟೇಕಾಫ್ ಮತ್ತು ಲ್ಯಾಂಡಿಂಗ್ ಮಾಡಬಹುದು ಅದು ಸುರಕ್ಷಿತವಾಗಿರುತ್ತದೆ ನೀವು ಹೆಚ್ಚಿನ CLmaxದಲ್ಲಿ ಏಕೆ ಇರಬೇಕು ಎಂದು ಈ ಕಾರಣದಿಂದ ತಿಳಿದುಕೊಳ್ಳಬಹುದು ಹಾಗಾದರೆ ಏರ್ ಫಾಯ್ಲ್ ಆಯ್ಕೆ ಮಾಡಿಕೊಂಡು ನಾವು ಏನು ಮಾಡಬಹುದು ನಾವು ಏನು ಗಮನಿಸುತ್ತೇವೆ ಎಂದರೆ ಹೆಚ್ಚಿನ CLmax ಮೌಲ್ಯವು ಎಂತಹ ಆಕಾರದ ಏರ್ ಫಾಯ್ಲ್ ಗೆ ಸಿಗುತ್ತದೆ ಎಂದು ಸಾಮಾನ್ಯವಾಗಿಸಾಂಪ್ರದಾಯಿಕವಾದಂತಹ ಏರ್ ಫಾಯ್ಲ್ ಅಂದರೆ ಸಮ್ಮತಿಯ ಹಾಗೂ ಮುಂತಾದವು ಆಗಿರುತ್ತವೆ ಹಾಗೂ ಅವುಗಳ CLmax ಮೌಲ್ಯವು 1 2 ಗೆ ಸೀಮಿತವಾಗಿರುತ್ತದೆ ಹಾಗಾದರೆ ನಾವು ಏನು ಮಾಡಬಹುದು ನಾವು ಕ್ಯಾಮ್ಬರ್ಉಪಯೋಗಿಸಬಹುದು ಹಾಗಾದರೆ ಅಲ್ಲಿ ಕ್ಯಾಮ್ಬರ್ ರೇಖೆಯು ಇರುತ್ತದೆ ಕ್ಯಾಮ್ಬರ್ ಉಪಯೋಗಿಸುವುದರಿಂದ CLmax ಇನ್ನೂ ಹೆಚ್ಚಾಗುತ್ತದೆ ಈ ರೀತಿ ಕ್ಯಾಮ್ಬರ್ ಕಾರ್ಯನಿರ್ವಹಿಸುತ್ತದೆ ಹಾಗಾದರೆ ಕ್ಯಾಮ್ಬರ್ CLmax ಹೆಚ್ಚಾಗಿಸಲು ಉಪಯೋಗಿಸಿದರೆ ಈ ಭಾಗವು ಅಂದರೆ 0ಇರುವಾಗ ನಿಮಗೆ CL0 ಸಿಗುತ್ತದೆ ಎಂದು ಗಮನಿಸಬೇಕಾಗುತ್ತದೆ ಹೀಗಾಗಿ ಇದು ಕೂಡ ಹೆಚ್ಚಾಗುತ್ತದೆ ಹಾಗೂ ಇದರ ಪರಿಣಾಮವು ವಿಮಾನವನ್ನು ಸ್ಥಿರವಾಗಿ ಇಟ್ಟುಕೊಳ್ಳಲು ಎಷ್ಟು ಇರುತ್ತದೆ ಎಂದು ಗಮನಿಸಬೇಕಾಗುತ್ತದೆ ಅವುಗಳನ್ನು ಚರ್ಚಿಸೋಣ stall ಮತ್ತು CLmax ಜೊತೆಯಲ್ಲಿ ಸಾಗುತ್ತವೆ ಹಾಗೂ ನಮ್ಮಲ್ಲಿ ಇರುವಂತಹ ಏರ್ ಫಾಯ್ಲ್ಗಳಲ್ಲಿ ಇದನ್ನು ಗರಿಷ್ಠವಾಗಿಸಲು ಇವುಗಳನ್ನು ಅತ್ಯುತ್ತಮ ಮಾಡಬೇಕಾಗುತ್ತದೆ ಅಂದರೆ ಕ್ಯಾಮ್ಬರ್ ಹೆಚ್ಚಿಗೆ ಮಾಡಿದಾಗ CLmax ಹೆಚ್ಚಾಗುತ್ತದೆ ಆದರೆ ಸ್ಟಾಲ್ ಕೂಡ ಕಡಿಮೆಯಾಗುತ್ತದೆ ಹೀಗಾಗಿ ನೀವು ನೋಡಬಹುದು CLmax ಮೌಲ್ಯವು ನನಗೆ ಸರಿಸುಮಾರು 1 5ವರೆಗೆ ಸಿಗುತ್ತದೆ ಆದರೆ ಅವಶ್ಯಕ Vstall ದೃಷ್ಟಿಯಿಂದ ಟೇಕಾಫ್ ಮತ್ತು ಲ್ಯಾಂಡಿಂಗ್ ಸಮಯದಲ್ಲಿ CLmax ಮೌಲ್ಯವು 2 ಅಥವಾ 2 5 ಅಥವಾ 3 ಇದ್ದಲ್ಲಿ ಸಂತೋಷ ನೀಡುತ್ತದೆ ಹಾಗಾದರೆ ನೀವು ಏನು ಮಾಡಬಹುದು ಆಗ ಈ CLmax ಅಂದರೆ ಅದನ್ನು ಕೇವಲ ಏರ್ ಫಾಯ್ಲ್ ದಿಂದ ಮಾತ್ರ ಹೆಚ್ಚಿಗೆ ಮಾಡುವುದಿಲ್ಲ ಅದನ್ನು ವಿನ್ಯಾಸದ ಮುಖಾಂತರವೂ ಮಾಡಬಹುದು ಹೀಗಾಗಿ ನಾನು ಹೆಚ್ಚಿನ ಲಿಫ್ಟ್ ನೀಡುವಂತಹ ಸಾಧನಗಳನ್ನು ಉಪಯೋಗಿಸುತ್ತೇನೆ ನಾವು ಹೆಚ್ಚಿನ ಲಿಫ್ಟ್ ನೀಡುವಂತಹ ಸಾಧನಗಳ ಬಗ್ಗೆ ಈಗ ಚರ್ಚಿಸೋಣ ಸಾಮಾನ್ಯವಾಗಿ ಈ ಭಾಗವು 10 ಡಿಗ್ರಿ 15 ಡಿಗ್ರಿ ಕೆಳಗಡೆ ಮಾಡಿರುತ್ತಾರೆ ಇದರಿಂದ ಅಲ್ಲಿನ ಕ್ಯಾಮ್ಬರ್ ದಲ್ಲಿ ಪರಿಣಾಮಕಾರಿ ಬದಲಾವಣೆಗಳನ್ನು ಮಾಡಿ ಹೆಚ್ಚಿನ ಪ್ರಮಾಣದ CLmax ಪಡೆಯುತ್ತೇವೆ ನಾನು ಇಲ್ಲಿ Cmac ಎಂದು ಬರೆಯುತ್ತೇನೆ ಇಲ್ಲಿ ಕ್ಯಾಮ್ಬರ್ ಇದ್ದಲ್ಲಿ ಕ್ಯಾಮ್ಬರ್ ಇಲ್ಲಿ ತಂದರೆ ಅಥವಾ ಇದು ಕ್ಯಾಮ್ಬರ್ ಆದಲ್ಲಿ ಇದರ ಕೆಳಗಿನ ಭಾಗದಲ್ಲಿ ಒಟ್ಟು ಬಲವು ಈ ದಿಕ್ಕಿನಲ್ಲಿ ಇರುತ್ತದೆ ಮೇಲ್ಭಾಗದಲ್ಲಿ ಈ ದಿಕ್ಕಿನಲ್ಲಿ ಇರುತ್ತದೆ ಅವು ಒಂದೇ ಜಾಗದಲ್ಲಿ ಇರುವುದಿಲ್ಲ ಹೀಗಾಗಿ ಏರೋಡೈನಮಿಕ್ ಕೇಂದ್ರದ ಬಗ್ಗೆ ಮಾತನಾಡುವುದಾದರೆ ಈ ಬಲವನ್ನು ಏರೋಡೈನಮಿಕ್ ಕೇಂದ್ರಕ್ಕೆ ಬದಲಾಯಿಸಿದರೆ ಈ Cmac ಋಣಾತ್ಮಕ ಆಗುತ್ತದೆ ಋಣಾತ್ಮಕ Cmacನನ್ನು ನೋಡಿಕೊಳ್ಳುವುದು ಒಂದು ಸವಾಲು ಆಗುತ್ತದೆ ಹೆಚ್ಚಿನ ಪ್ರಮಾಣದ ಕ್ಯಾಮ್ಬರ್ ಮಾಡಿದರೆ Cmac ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಋಣಾತ್ಮಕ ಆಗುತ್ತದೆ Cmac ಹೆಚ್ಚಿನ ಪ್ರಮಾಣದಲ್ಲಿ ಋಣಾತ್ಮಕ ಆದರೆ ಏನಾಗುತ್ತದೆ ಅದನ್ನು ಗಮನಿಸೋಣ ಹೀಗಾಗಿ ರೆಕ್ಕೆಯನ್ನು ಗಮನಿಸಿದರೆ ಇದು ಅಡ್ಡ ಬಾಲ ಈ ವಿಮಾನವನ್ನು ನಾನು ತಿರದಲ್ಲಿ ಇಟ್ಟುಕೊಳ್ಳಬೇಕು ಅಂದರೆ ಗಾಳಿಯಲ್ಲಿ ಈ ರೀತಿ ವಿಮಾನವನ್ನು ಸ್ಥಿರವಾಗಿ ಇಟ್ಟುಕೊಳ್ಳಬೇಕು ಮತ್ತು ಇದು a c ಆಗಿರುತ್ತದೆ ಮತ್ತು ಒಂದು C G ಇರುತ್ತದೆ ಇವೆಲ್ಲವುಗಳನ್ನು ಸರಿಪಡಿಸಿದ ಮೇಲೆ C G ಸ್ಥಾನವನ್ನು ಇಲ್ಲಿ ಗುರುತಿಸುತ್ತೇನೆ ಅಂದರೆ ನಾನು ಇಲ್ಲಿ ರೆಕ್ಕೆಯ a c ಸ್ಥಾನವನ್ನು C G ಮುಂಭಾಗದಲ್ಲಿ ಬರೆಯುತ್ತೇನೆ ಹೀಗೆ ಮಾಡಿದಾಗ ಏನಾಗುತ್ತದೆ ಎಂದರೆ ಆಂಗಲ್ ಆಫ್ ಅಟ್ಯಾಕ್ ನೀಡಿದಾಗ ಅಲ್ಲಿ ಏರೋಡೈನಮಿಕ್ ಬಲವು ಸೃಷ್ಟಿಸುತ್ತದೆ ಅದನ್ನು ಸರಿಸುಮಾರಾಗಿ ನಾನು ಇಲ್ಲಿ ಇದಕ್ಕೆ ಲಂಬವಾಗಿ ಬರೆಯುತ್ತಿದ್ದೇನೆ ಅದು ನಿರ್ದಿಷ್ಟವಾಗಿ ಇದಕ್ಕೆ ನಂಬ ವಾಗಿರುತ್ತದೆ ಏಕೆಂದರೆ ಆಂಗಲ್ ಆಫ್ ಅಟ್ಯಾಕ್ ತುಂಬಾ ಕಡಿಮೆಯಾಗಿದೆ ಹೀಗಾಗಿ ಈ ರೀತಿ ಬರೆದಿದ್ದೇನೆ ಹಾಗಾದರೆ ಇಲ್ಲಿ ಲಿಫ್ಟ್ ಉತ್ಪತ್ತಿಯಾಗುತ್ತದೆ Gದಲ್ಲಿ ನೋಸ್ ಕೆಳಗಡೆ ಮಾಡುವಂತಹ ಮೊಮೆಂಟ್ ಸೃಷ್ಟಿಸುತ್ತದೆ ಅದು ಆಲ್ಫಾಗೆ ಸರಿಸಾಟಿ ಆಗಿರುತ್ತದೆ ಆದರೆ ಅದಕ್ಕೆ ಸಮವಾಗಿರುವುದಿಲ್ಲ ನಿಮಗೆ ಈಗಾಗಲೇ ತಿಳಿದಿರುವ ಹಾಗೆ ಬಾಲದ ಮೌಲ್ಯವು ಇದಕ್ಕಿಂತ ಕಡಿಮೆಯಾಗಿರುತ್ತದೆ ಏಕೆಂದರೆ ಇಲ್ಲಿ ಡೌನ್ ವಾಶ್ ಇರುತ್ತದೆ ಹೀಗಾಗಿ ಇಲ್ಲಿ ಲಿಫ್ಟ್ ಬಲವು ಬಾಲದಲ್ಲಿ ಉತ್ಪತ್ತಿಯಾಗುತ್ತದೆ ಮತ್ತು ಮೊಮೆಂಟ್ ಸ್ಥಿರವಾಗಿದೆ ಎಂದು ನಾನು ನೋಡಿಕೊಳ್ಳಬೇಕಾಗುತ್ತದೆ ಏಕೆಂದರೆ ಈ ಲಿಫ್ಟ್ C G ದಲ್ಲಿ ಮೊಮೆಂಟ್ ಸೃಷ್ಟಿಸುತ್ತದೆ ಅದರಿಂದ ನೋಸ್ ಕೆಳಗೆ ಆಗುತ್ತದೆ ಆದ್ದರಿಂದ ನಾನು ಈ ಲಿಫ್ಟ್ ಮತ್ತು ಇದರ ನಡುವಿನ ಅಂತರವನ್ನು ಗಮನಿಸಬೇಕಾಗುತ್ತದೆ ಅದರಿಂದ ಮೊಮೆಂಟ್ ಸ್ಥಿರವಾಗುತ್ತದೆ ಆದರೆ ಸಮಸ್ಯೆ ಏನೆಂದರೆ ಕ್ಯಾಮ್ಬರ್ ರೆಕ್ಕೆಯು ಆಗಿದ್ದಲ್ಲಿ ನಿಮಗೆ ಇನ್ನೊಂದು Cmac ಸಿಗುತ್ತದೆ ಅದರ ಮೌಲ್ಯ 0ಗಿಂತ ಕಡಿಮೆ ಇರುತ್ತದೆ ನೀವು ಆ ಮೊಮೆಂಟ್ಅನ್ನು CG ದಲ್ಲಿ ಸರಿಪಡಿಸಬೇಕಾಗುತ್ತದೆ ಏಕೆಂದರೆ ರೆಕ್ಕೆಯ ಲಿಫ್ಟ್ ಬಾಲದ ಲಿಫ್ಟ್ದಿಂದ ಸರಿಪಡಿಸಲಾಗಿದೆ ಹಾಗೂ ನೀವು Cmacದಿಂದ ನೋಸ್ ಕೆಳಗಡೆ ಇರುವಂತಹ ಮೊಮೆಂಟ್ ನೋಡಿಕೊಳ್ಳಬೇಕಾಗುತ್ತದೆ ಹೀಗಾಗಿ ನಾನು ಕೇವಲ ರೆಕ್ಕೆಯನ್ನು ನೋಡಿದಾಗ ಅದು ಈ ರೀತಿಯಲ್ಲಿ ಮೂಡುತ್ತದೆ ಆದ್ದರಿಂದ ಅದನ್ನು ಬಾಲದ ಮೂಲಕ ಸರಿಪಡಿಸುವುದು ಆದರೆ Cmac ಕೂಡ ಸರಿಪಡಿಸಬೇಕಾಗುತ್ತದೆ ಆದರೆ ದುರದೃಷ್ಟದಿಂದ ಏನಾಗುತ್ತಿದೆ ಎಂದರೆ Cmac 0 ಗಿಂತ ಕಡಿಮೆಯಾಗಿದೆ ನೋಸ್ ಕೆಳಗೆ ಆಗಿದೆ ಹೀಗಾಗಿ ಇಲ್ಲಿ ಯಾವುದೇ ಆಲ್ಫಾ ಮೌಲ್ಯಕ್ಕೆ ನೋಸ್ ಕೆಳಗೆ ಆಗುತ್ತದೆ ಆದ್ದರಿಂದ ಇದು ಋಣಾತ್ಮಕ Cmac ನೋಡಿಕೊಳ್ಳಲು ಆಗುವುದಿಲ್ಲ ಆದರೆ ಇದನ್ನು ನೋಡಿಕೊಳ್ಳಲು ಬಹಳಷ್ಟು ವಿಧಾನಗಳಿವೆ ನಿಮಗೆ ತಿಳಿದಿರುವ ಹಾಗೆ ಈ ಬಾಲದಲ್ಲಿ ಋಣಾತ್ಮಕ ಕೋನವನ್ನು ನಿರ್ಧರಿಸಿದಾಗ ಅದು ನೋಸ್ ಮೇಲೆ ಆಗುವ ರೀತಿಯಲ್ಲಿ ಬಲದ ದಿಕ್ಕನ್ನು ನಿರ್ಧರಿಸುತ್ತದೆ ಹೀಗಾಗಿ ಇವೆಲ್ಲವುಗಳನ್ನು ನೀವು ಸ್ಟೆಬಿಲಿಟಿ ಮತ್ತು ಕಂಟ್ರೋಲ್ ವಿಷಯದಲ್ಲಿ ಕಲಿತಿದ್ದೀರಾ ನಾನು ನಿಮಗೆ ಏನು ತಿಳಿಸಲು ಪ್ರಯತ್ನಿಸುತ್ತಿದ್ದೇನೆ ಎಂದರೆ ನೀವು ಕ್ಯಾಮ್ಬರ್ ಏರ್ ಫಾಯ್ಲ್ ಉಪಯೋಗಿಸಿದ ತಕ್ಷಣ Cmac ಬಗ್ಗೆ ಗಮನದಲ್ಲಿ ಇಟ್ಟುಕೊಂಡಿರಬೇಕು ಏಕೆಂದರೆ ಅದರ ಮೌಲ್ಯವನ್ನು ಹೆಚ್ಚಿನ ಋಣಾತ್ಮಕವಾಗಲು ತಪ್ಪಿಸಬೇಕು ಇಲ್ಲದಿದ್ದಲ್ಲಿ ಅದರ ಪರಿಣಾಮವು ಬೆಲೆ ತರಬೇಕಾಗುತ್ತದೆ ಅಥವಾ ಒಬ್ಬ ಇಂಜಿನಿಯರ್ ನೋಡಿಕೊಳ್ಳುವ ರೀತಿಯಲ್ಲಿ ಅದನ್ನು ನಿಯಂತ್ರಿಸಬೇಕು ಇವೆಲ್ಲವುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಬೇಕು ಎಂದು ನಾನು ಯೋಚಿಸಿದ್ದೆ ಅದರಲ್ಲಿ ಏನು ಹೊಸದಾಗಿ ಇಲ್ಲ ಇವೆಲ್ಲವುಗಳನ್ನು ನೀವು ಈಗಾಗಲೇ ಕಲಿತಿದ್ದೀರಾ ನಿಮಗೆ ಲ್ಯಾಮಿನಾರ್ ಹರಿವು ಮುಂತಾದವು ಈಗಾಗಲೇ ತಿಳಿದಿದೆ ಸಾಮಾನ್ಯವಾದ ರೆನಾಲ್ಡ್ಸ್Raynold's ಸಂಖ್ಯೆಯನ್ನು ರೆಕ್ಕೆಯ ಪ್ರಮುಖವಾದಂತಹ ಭಾಗದಲ್ಲಿ ಇರುವಂತೆ ನೋಡಿಕೊಳ್ಳಬೇಕು ಏಕೆಂದರೆ ಅದು ಲ್ಯಾಮಿನಾರ್ ಹರಿವನ್ನು ಸೃಷ್ಟಿಸುತ್ತದೆ ಅದೇ ಸಮಯದಲ್ಲಿ ನೀವು ಲ್ಯಾಮಿನಾರ್ ರೆಕ್ಕೆಯನ್ನು ತಯಾರಿಸುವುದಾದರೆ ಇದರ ಅವಶ್ಯಕತೆಯು ಇರುತ್ತದೆ ಹಾಗೂ ರೆಕ್ಕೆಯನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳಬೇಕಾಗುತ್ತದೆ ಏಕೆಂದರೆ ಸೂಕ್ಷ್ಮ ಕಣಗಳು ಕೂಡ ಹರಿವನ್ನು ಟರ್ಬುಳೆಂಟ್ ಮಾಡಬಹುದು ಅಲ್ಲಿ ಇನ್ನೊಂದು ಅಂಶವನ್ನು ನಾನು ಚರ್ಚಿಸಲು ಇಚ್ಚಿಸುತ್ತೇನೆ ಅದೇನೆಂದರೆ tc ದಪ್ಪ ಹಾಗೂ ಕಾರ್ಡ್ ಅನುಪಾತ ನಮ್ಮ ಈ ಚರ್ಚೆಯಿಂದ ತಿಳಿದುಕೊಂಡಿರುವ ಅಂತಹ ಅಂಶವಾದ ಅಂದರೆ ಈಗ ನಾನು CLmax ಮತ್ತು tc ಉಪಯೋಗಿಸಿ ನಕ್ಷೆಯನ್ನು ಬಿಡಿಸಿದಾಗ ಅದು ಈ ರೀತಿಯಾಗಿರುತ್ತದೆ ಸಾಮಾನ್ಯವಾಗಿ tc ಮೌಲ್ಯವು ಶೇಕಡ 10 ರಿಂದ 14 ಆಗಿರುತ್ತದೆ ಇವು ವಿನ್ಯಾಸದಿಂದ ದೊರಕಿರುವ ಅಂತಹ ಸಂಖ್ಯೆಗಳು ನಿಮಗೆ ಗರಿಷ್ಠವಾದಂತಹ CLmax ಮೌಲ್ಯವು tc ಜೊತೆಗೆ ಸಿಗುತ್ತದೆ ಹೀಗಾಗಿ ಸಾಮಾನ್ಯವಾದ ವಿನ್ಯಾಸದಲ್ಲಿ ಕಡಿಮೆ ಸಬ್ಸಾನಿಕ್ ಸ್ಥಿತಿಯಲ್ಲಿ ಈ ಮೌಲ್ಯಗಳನ್ನು ಹೊಂದಿರುತ್ತವೆ ನೀವು ಹೆಚ್ಚಿನ ವೇಗಕ್ಕೆ ಹೋದರೆ ಈ ಮಾಕ್ ನಂಬರ್ ಪರಿಣಾಮವು ನೋಡಬಹುದು ಏಕೆಂದರೆ ಕಡಿಮೆ tc ಇರುವಾಗ ಡ್ರ್ಯಾಗ್ಕಡಿಮೆಯಾಗಿರುತ್ತದೆ ಇದರಿಂದ CLCD ಹೆಚ್ಚು ಆಗುತ್ತದೆ ಹೀಗಾಗಿ tc ಅವಶ್ಯಕತೆಯನ್ನು ಮಾಕ್ ನಂಬರ್ ಪರಿಣಾಮದ ಮೇಲೆ ನಿರ್ಣಯಿಸುತ್ತಾರೆ ಆದ್ದರಿಂದ ಒಂದು ರೀತಿಯ tc ಮೌಲ್ಯಕ್ಕೆ ಡ್ರ್ಯಾಗ್ ಅದಕ್ಕೆ ತಕ್ಕಂತೆ ಹೆಚ್ಚಾಗುತ್ತಾ ಹೋಗುತ್ತದೆ ಹೀಗಾಗಿ ಇದನ್ನು 6 ಪ್ರತಿಶತ tc ಗೆ ಎಂದು ಅಪೇಕ್ಷಿಸಿದರೆ ಇದು 20 ಪ್ರತಿಶತ tc ಮೌಲ್ಯಕ್ಕೆ ಸರಿಯಾಗಿರುತ್ತದೆ ಸಾಮಾನ್ಯವಾಗಿ ಇದರಲ್ಲಿ ಹೆಚ್ಚಳಕ್ಕೆ ವಿವಿಧ ರೀತಿಯ ಏರ್ ಫಾಯ್ಲ್ ಮೇಲೆ ನಿರ್ಧರಿಸುತ್ತದೆ ಆದರೆ ಇಲ್ಲಿ ನೀವು ದಂಡವು ಕೂಡ ನೋಡಬೇಕಾಗುತ್ತದೆ ನೀವು tc ಮೌಲ್ಯ ಹೆಚ್ಚಿಸುವುದನ್ನು ಡ್ರ್ಯಾಗ್ ಮೇಲೆ ಅಥವಾ CD ಡ್ರ್ಯಾಗ್ಗುಣಾಂಕದ ಮೇಲೆ ನಿರ್ಧರಿತವಾಗಿರುತ್ತದೆ ಹಾಗೆ ನಾವು ಇನ್ನೊಂದು ವಿಷಯವನ್ನು ಚರ್ಚಿಸಿದ್ದೇವೆ ಹಾಗೂ ತುಂಬಾ ಸಮಯವನ್ನು ಕಳೆದಿದ್ದೇವೆ ಅದೇನೆಂದರೆ ಕ್ರಿಟಿಕಲ್ ಮಾಕ್ ನಂಬರ್ ಅದು ಹರಿತದ ಮಾಕ್ ನಂಬರ್ ವೇಗವಾಗಿದ್ದು ಅದರಿಂದ ಏರ್ ಫಾಯ್ಲ್ನ ಒಂದು ಭಾಗದಲ್ಲಿ ಮಾಕ್ ನಂಬರ್ ಮೌಲ್ಯವು 1 ಆಗುತ್ತದೆ ಹಾಗೂ ನಾವು tc ವಿರುದ್ಧ ಮಾಕ್ ನಂಬರ್ ಗಮನಿಸಿದಾಗ ಈ ಕ್ರಿಟಿಕಲ್ ಮಾಕ್ ನಂಬರ್ ಮೌಲ್ಯ 0 8 ಆಗಿರುತ್ತದೆ ಸಾಮಾನ್ಯವಾಗಿ ಅದು ಇಲ್ಲಿ ಈ ರೀತಿಯಲ್ಲಿ ಆಗಿರುತ್ತದೆ ಈ ಪ್ರದೇಶವು ಸಾಮಾನ್ಯವಾಗಿ 10 ರಿಂದ 12 ಪ್ರತಿಶತ ಆಗಿರುತ್ತದೆ ಸಾಮಾನ್ಯವಾಗಿ Mcr tc ಜೊತೆಗೆ ಬದಲಾಗುವುದನ್ನು ನೀವು ನೋಡಬಹುದು ಹಾಗೂ ಅದರ ಮೌಲ್ಯವು ಸರಿ ಸುಮಾರು 14 ಅಥವಾ 14 ಅಥವಾ ಸರಿ ಸುಮಾರು tc ಮೌಲ್ಯದ 20 ರಿಂದ 24 ಪ್ರತಿಶತ ಆಗಿರುತ್ತದೆ tc ಮೌಲ್ಯದ 10 ರಿಂದ 12 ಪ್ರತಿಶತ ಗಿಂತ ಹೆಚ್ಚಿನ ಮೌಲ್ಯವನ್ನು ತೆಗೆದುಕೊಂಡಾಗ Mcr ಮೌಲ್ಯವು ಕುಸಿಯುತ್ತದೆ ಇದು ತುಂಬಾ ಪ್ರಮುಖವಾಗಿದೆ ಹೀಗಾಗಿ ನೀವು ಹೆಚ್ಚಿನ ಸಬ್ಸಾನಿಕ್ ವಿಮಾನಗಳನ್ನು ನೋಡಿದರೆ ಹಾಗೂ ಯಾವುದೋ ಒಂದು ಕಾರಣದಿಂದ ನೀವು ಹೆಚ್ಚಿನ tc ತೆಗೆದುಕೊಳ್ಳಬೇಕಾದರೆ ನೀವು ಯಾವ ರೀತಿಯ ಹಾಗೂ ಎಷ್ಟು ಪ್ರಮಾಣದ ದಂಡವನ್ನು ನೋಡಬೇಕಾಗುತ್ತದೆ ಎಂದು ತಿಳಿದಿದ್ದೆ ನಿಮಗೆ ಬೇರೆ ಯಾವುದೇ ದಾರಿ ಇಲ್ಲದಿದ್ದಲ್ಲಿ ನೀವು ಹೆಚ್ಚಿನ tc ಮೌಲ್ಯಕ್ಕೆ ಹೋಗಬಹುದು ಒಂದು ಸಮಾಧಾನವೆಂದರೆ ನೀವು ಸ್ವೀಪ್ಪ್ರಯತ್ನಿಸಬಹುದು ಆದರೆ ನಿಮಗೆ ತಿಳಿದಿರುವ ಹಾಗೆ ಇದರಿಂದ ಲಿಫ್ಟ್ ಕುಸಿಯುತ್ತದೆ ಹೀಗಾಗಿ ಈ ರೀತಿ ಅತ್ಯುತ್ತಮವಾಗಿಸಬಹುದು ಇಂತಹ ಸಮಾಲೋಚನೆಗಳನ್ನು ನೀವು ಮಾಡಬೇಕಾಗುತ್ತದೆ ಒಬ್ಬ ಸಾಮಾನ್ಯ ವಿನ್ಯಾಸಕಾರರಾಗಿ ನೀವು ಈ ಸಂಖ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದಾದರೆ ನೀವು ಈ ಭಾಗವನ್ನು ಗಮನಿಸಬಹುದು ಇಲ್ಲಿ 0 4 ದಿಂದ 0 6 0 7 ಮಾಕ್ ನಂಬರ್ ದಲ್ಲಿ tc ಮೌಲ್ಯವು 10ರಿಂದ 14 ಪ್ರತಿಶತ ಅಥವಾ 12 ರಿಂದ 14 ಪ್ರತಿಶತ ಇರುವುದನ್ನು ಗಮನಿಸಬಹುದು ನೀವು ಹೆಚ್ಚಿನ ವೇಗದಲ್ಲಿ ಹೋದಹಾಗೆ 2 ಅಥವಾ ಮಾಕ್ ನಂಬರ್ 3 tcಮೌಲ್ಯವು 4 ಪ್ರತಿಶತ ಇರುವುದನ್ನು ನೋಡಬಹುದು ಹಾಗೂ ಅದನ್ನು ಪರೀಕ್ಷೆ ಮಾಡಿರುವುದನ್ನು ಗಮನಿಸಬಹುದು ನೀವು 10 ರಿಂದ 12 ಅಥವಾ 14 ಪ್ರತಿಶತ ದಿಂದ 4 ಅಥವಾ 6 ಪ್ರತಿಶತ ಅಥವಾ ಕೆಲವೊಮ್ಮೆ 5 ಪ್ರತಿಶತದ ನಡುವಿನ ಅಂತರವನ್ನು ನೋಡಬಹುದು ಇದು ಒಂದು ರೀತಿಯ ಪ್ರಮುಖವಾದ ಅಂಶವಾಗಿರುತ್ತದೆ ಮತ್ತು ಈ Mcr ಹಾಗೂ CL ಅರ್ಥಮಾಡಿಕೊಳ್ಳಿ ಇವು ಅವಲಂಬಿತವಾಗಿವೆ ನಿಮ್ಮ ಹತ್ತಿರ CL ಮೌಲ್ಯ ಇದ್ದರೆ CD ಮೌಲ್ಯ ಅದಕ್ಕೆ ತಕ್ಕಂತೆ ಇರುತ್ತದೆ ನೆನಪಿನಲ್ಲಿಟ್ಟುಕೊಳ್ಳಿ ಹೀಗಾಗಿ CL ಹೆಚ್ಚಿಗೆಯಾದರೆ CD ಕೂಡ ಹೆಚ್ಚಾಗುತ್ತದೆ ಆದ್ದರಿಂದ ಈ ಕ್ರಿಟಿಕಲ್ M ಹೇಗೆ ಬದಲಾಗುತ್ತದೆ ಎಂದು ಗಮನಿಸೋಣ ಇದು 0 8 ಆದರೆ ಅದರಿಂದ ಹೆಚ್ಚು ಮಾಹಿತಿಯೂ ದೊರಕುವುದಿಲ್ಲ ಇದು ಕ್ರಿಟಿಕಲ್ M ಹಾಗೂ ಇದರ ಮೌಲ್ಯವು 0 4 0 3 ಮತ್ತು ಇನ್ನಿತರ ಮೌಲ್ಯವಾಗಿರುತ್ತವೆ ಇಲ್ಲಿ 0 1 ದಿಂದ 0 4 ವರೆಗೆ CL ಆಗಿರುತ್ತದೆ ಹೀಗಾಗಿ ನಿಮಗೆ ಕ್ರಿಟಿಕಲ್ ಮಾಕ್ ನಂಬರ್ 0 8 ಸಿಗುತ್ತದೆ ನೀವು ಹೆಚ್ಚಿನ CL ನೋಡಿದಾಗ ಹೆಚ್ಚಿನ ಪ್ರಮಾಣದ ಕುಸಿತವನ್ನು ಕ್ರಿಟಿಕಲ್ ಮಾಕ್ ನಂಬರ್ ದಲ್ಲಿ ನೋಡಬಹುದು Mcr ಹೀಗಾಗಿ ನೀವು ಹೆಚ್ಚಿನ CL ಮೌಲ್ಯದಲ್ಲಿ ಹಾರುತ್ತಿದ್ದರೆ Mcr ಮೌಲ್ಯವು ಕಡಿಮೆಯಾಗುತ್ತದೆ ಆದರೆ ನೀವು 0 1 ದಿಂದ 0 4 ವರೆಗೆ ಹಾರುತ್ತಿರುವಾಗ Mcr ಮೌಲ್ಯವು ಗರಿಷ್ಠವಾಗಿರುತ್ತದೆ ನೋಡಿಕೊಳ್ಳಬಹುದು ಹಾಗೆ ನಾವು ಕ್ಯಾಮ್ಬರ್ ರೇಖೆಯ ಬಗ್ಗೆ ಚರ್ಚಿಸಿದ್ದೆವು ಹೀಗಾಗಿ ನಾನು ಮನಸ್ಸಿನಿಂದ ಈ ಮಾತನ್ನು ಹೇಳುತ್ತಿದ್ದೇನೆ ಒಂದು ಕ್ಯಾಮ್ಬರ್ ಪ್ರದೇಶ ಅಂದರೆ ಹೆಚ್ಚಿನ ಕ್ಯಾಮ್ಬರ್ ಇರುವಂತಹ ಜಾಗ ಮತ್ತು ಕ್ಯಾಮ್ಬರ್ ಮೌಲ್ಯ ಗರಿಷ್ಠ ಕ್ಯಾಮ್ಬರ್ಇರುತ್ತದೆ ಆದರೆ ಯಾಕೆ ಕ್ಯಾಮ್ಬರ್ ಆಯ್ದುಕೊಂಡಿದ್ದಾರೆ ಏಕೆಂದರೆ ಇದರಿಂದ CLmaxಗರಿಷ್ಠವಾಗಿ ಸಿಗುತ್ತದೆ ಇಷ್ಟವಾದ ಕ್ಯಾಮ್ಬರ್ ಇರುವಂತ ಜಾಗವನ್ನು ನೋಡಿದಾಗ ಅದು ಕಾರ್ಡ್ನ 40 ಪ್ರತಿಶತ ಲೀಡಿಂಗ್ಎಡ್ಜ್ದಿಂದ ಇದ್ದರೆ ಇದನ್ನು ನಿರ್ವಹಿಸುವುದು ಸುಲಭವಾಗುತ್ತದೆ ಆದರೆ ಇದರ ಜಾಗವನ್ನು ಲೀಡಿಂಗ್ಎಡ್ಜ್ ಹತ್ತಿರ ಮಾಡಿದ ಹಾಗೆ ಏನು ಆಗಬಹುದು ಇದರಿಂದ CLmax ಪರೋಕ್ಷವಾಗಿ ಹೆಚ್ಚಾಗುತ್ತದೆ ಆದರೆ ನೀವು ಸ್ಟಾಲ್ ಆಗಬಹುದು ಆಲ್ಫಾ ಸ್ಟಾಲ್ ಕಡಿಮೆಯಾಗುತ್ತದೆ ಹೀಗಾಗಿ ನೀವು ನಿಜವಾಗಿಯೂ ಗರಿಷ್ಠ tc ಮುಂದೆ ಮಾಡಿದ ಹಾಗೆ ರೆಕ್ಕೆಯು ಸ್ಟಾಲ್ ಆಗುತ್ತದೆ ಹೀಗೆ ಈ ರೀತಿ ನೀವು ಇಂತಹ ಎಲ್ಲ ಮಾಹಿತಿಗಳನ್ನು ಒಬ್ಬ ವಿನ್ಯಾಸಕಾರರಾಗಿ ಸಾಮಾನ್ಯವಾಗಿ 40 ಪ್ರತಿಶತ ಕಾರ್ಡ್ ರೇಖೆಯ ಮೇಲೆ ಲೀಡಿಂಗ್ಎಡ್ಜ್ದಿಂದ ನಿಗದಿತ ಪಡಿಸಬಹುದು ನೀವು ಗರಿಷ್ಠ tc ಗುರುತಿಸಬೇಕಾದರೆ ನೀವು ಪರಿಕಲ್ಪನಾತ್ಮಕವಾಗಿ ಪ್ರಾರಂಭಿಸಬಹುದು ಅದು ಒಳ್ಳೆಯ ನಿಯಂತ್ರಣವನ್ನು ನೀಡುತ್ತದೆ ಈ ಎಲ್ಲ ಅನುಭವಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುತ್ತಿದ್ದೇನೆ ಇಲ್ಲಿ ಯಾವ ಸಂಖ್ಯೆಯು ನಾನು ನಿಗದಿತವಾಗಿ ಹೇಳುತ್ತಿಲ್ಲ 40 ಮೌಲ್ಯ 35 ಆಗಿರಬಹುದು 37 ಕೂಡ ಆಗಿರಬಹುದು ಆದರೆ 10 ಪ್ರತಿಶತ ಆಗಿರುವುದಿಲ್ಲ ಇನ್ನೂ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳಬೇಕು ಅದೇನೆಂದರೆ ನೀವು CL ವಿರುದ್ಧ 𝛼 ಗಮನಿಸಿದಾಗ ಮತ್ತು ನಾನು ಇದನ್ನು 40 ಪ್ರತಿಶತ ಜಾಗದಲ್ಲಿ ಅಂದರೆ tc ಗರಿಷ್ಠ ಇರುವಂತಹ ಕಾರ್ಡನ 40 ಪ್ರತಿಶತ ಜಾಗದಲ್ಲಿ ಬರೆದಾಗ ಈ ರೀತಿಯಾಗಿರುತ್ತದೆ ಹಾಗೂ ಇನ್ನೊಂದು ಚಿತ್ರವನ್ನು 15 ಪ್ರತಿಶತ ಜಾಗದಲ್ಲಿ ಬರೆದು ನೋಡಿದಾಗ ನೀವು ಗಮನಿಸಬಹುದು ಯಾವುದು ಈ ತರ್ಕವನ್ನು ಹೋಲುತ್ತದೆ ಎಂದು ಗರಿಷ್ಠtc ಮೌಲ್ಯವು ಮುಂದೆ ಹೋದರೆ ವೇಗವಾಗಿ ವೇಗವರ್ಧನೆಗೊಳ್ಳುತ್ತದೆ ಹೀಗಾಗಿ ನೈಸರ್ಗಿಕವಾಗಿ ಅದು ಸ್ಟಾಲ್ ಕೂಡ ಬೇಗ ಆಗುತ್ತದೆ ನೀವು ನೋಡಬಹುದು 15 ಪ್ರತಿಶತ ಜಾಗದಲ್ಲಿ ಸ್ಟಾಲ್ ಬೇಗ ಆಗುತ್ತಿದೆ ಮತ್ತು ನಿಧಾನವಾಗಿ ಆಗುತ್ತಿಲ್ಲ ಹೀಗಾಗಿ ನಿಯಂತ್ರಿಸುವ ದೃಷ್ಟಿಯಲ್ಲಿ ಇದು ಸರಿಯಲ್ಲ ನೀವು ಕೇಳಿದರೆ ನಾನು ಈ ಮಾಹಿತಿಗಳನ್ನು ನೋಡಬಹುದು ಈಗ ನನಗೆ CLmax ವಿರುದ್ಧ tc ನೋಡಬೇಕಾದರೆ ಯಾವ ರೀತಿಯ tc ನಾನು ತೆಗೆದುಕೊಳ್ಳಬೇಕಾಗುತ್ತದೆ ಸಾಮಾನ್ಯವಾಗಿ ನಿಮಗೆ 12ರಿಂದ 14 ಪ್ರತಿಶತ ಮೌಲ್ಯದಲ್ಲಿ CLmax ಗರಿಷ್ಠ ಸಿಗುತ್ತದೆ ಕನಿಷ್ಠ ವೇಗದಲ್ಲಿ ಗರಿಷ್ಠವಾದಂತಹ CLmax ಮೌಲ್ಯವು 12ರಿಂದ 14 ಪ್ರತಿಶತ ಮೌಲ್ಯದಲ್ಲಿ ಸಿಗುತ್ತದೆ ಏಕೆಂದರೆ ಹೆಚ್ಚಿನ tc ಮೌಲ್ಯದಲ್ಲಿ CLmax ಅಷ್ಟು ಪ್ರಮುಖವಾಗಿ ಇರುವುದಿಲ್ಲ ಡ್ರ್ಯಾಗ್ ಆಗಿರುತ್ತದೆ ಕೊನೆಯದಾಗಿ CLCD ಪ್ರಮುಖವಾಗಿರುತ್ತದೆ ಹೀಗಾಗಿ ಇದು ಈ ರೀತಿ ಅರ್ಥಮಾಡಿಕೊಳ್ಳಬಹುದು ಮತ್ತು ಈ tc ಎಷ್ಟು ಪ್ರಮುಖವಾಗಿದೆ ಎಂದರೆ tc ಹೆಚ್ಚಿಗೆ ಮಾಡಿದರೆ ಕ್ರಿಟಿಕಲ್ ಮಾಕ್ ನಂಬರ್ ಕಡಿಮೆಯಾಗುತ್ತದೆ ಹೀಗಾಗಿ ನೀವು ಹೆಚ್ಚಿನ ವೇಗದ ವಿಮಾನವನ್ನು ವಿನ್ಯಾಸ ಮಾಡುವುದಾದರೆ ಹೆಚ್ಚಿನ ಸಬ್ಸಾನಿಕ್ ಆದರೂ ಇದನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು ಹೀಗಾಗಿ ನಿಮಗೆ tc ತಿಳಿದಿದೆ ಅದನ್ನು ಹೆಚ್ಚಿಗೆ ಮಾಡಿದಾಗ CLmax ದಲ್ಲಿ ಲಾಭವಾಗುತ್ತದೆ ಆದರೆ ಅದಕ್ಕೆ ದಂಡವು ನೀಡಬೇಕಾಗುತ್ತದೆ ಕ್ರಿಟಿಕಲ್ ಮಾಕ್ ನಂಬರ್ ಕಡಿಮೆಯಾಗುತ್ತದೆ ಹೀಗಾಗಿ ನೀವು ಇನ್ನೊಂದು ಸಮಾಧಾನವನ್ನು ಕಂಡುಹಿಡಿಯಬೇಕು ಇದನ್ನು ಅತ್ಯುತ್ತಮವಾಗಿಸಬೇಕು ಏಕೆಂದರೆ ಹೆಚ್ಚಿನ tc ಅವಶ್ಯಕತೆಯು ಬರಬಹುದು ಹಾಗೆ tc ಕಡಿಮೆ ಆದರೆ ಅಥವಾ ಅದು ಹೆಚ್ಚು ಆದರೆ ಡ್ರ್ಯಾಗ್ ಡೈವರ್ ಜೆಂಟ್ ಮಾಕ್ ನಂಬರ್ ಕಡಿಮೆಯಾಗುತ್ತದೆ ಇದು ಹೆಚ್ಚಿನ ವೇಗದಲ್ಲಿ ಇಲ್ಲಿ ವಿನ್ಯಾಸಕಾರರು ಹೆಚ್ಚಿನ ಶ್ರಮವನ್ನು ಮಾಡಬೇಕಾಗುತ್ತದೆ ಏಕೆಂದರೆ ನಿನ್ನೆಯ ಉಪನ್ಯಾಸದಲ್ಲಿ ನೋಡಿರುವ ಹಾಗೆ ಡ್ರ್ಯಾಗ್ ಡೈವರ್ ಜೆಂಟ್ ಮಾಕ್ ನಂಬರ್ದಿಂದ CD ಹೆಚ್ಚಿಗೆಯಾಗುತ್ತದೆ ಆದ್ದರಿಂದ ನಿಮಗೆ tc ದಿಂದ ಸಿಗುತ್ತಿರುವ ಲಾಭಗಳು ನಿಮ್ಮನ್ನು ಸಂತೃಪ್ತ ಮಾಡದಿದ್ದರೆ ಅದು ಡ್ರ್ಯಾಗ್ ಡೈವರ್ ಜೆಂಟ್ ಮಾಕ್ ನಂಬರ್ ಆಗಿರುತ್ತದೆ ಅದೇ ಆಗಿರುತ್ತದೆ ನಾವು ಲೀಡಿಂಗ್ ಎಡ್ಜ್ ತ್ರಿಜ್ಯ ಬಗ್ಗೆಯೂ ಕೂಡ ಚರ್ಚಿಸಿದ್ದೇವೆ ನನಗೆ ತಿಳಿದಿರುವ ಹಾಗೆ ನಾವು ತ್ರಿಜ್ಯವನ್ನು ಕಾರ್ಡನ 4 ರಿಂದ 6 ಪ್ರತಿಶತ ಎಂದು ತೆಗೆದುಕೊಂಡಿದ್ದೇವೆ ಇದು ಮಾಕ್ ನಂಬರ್ದಿಂದ ಬದಲಾಗುವುದಿಲ್ಲ 4 ದಿಂದ 0 75 ಮಾಕ್ದಲ್ಲಿ ಗಮನಿಸಿದಾಗ ಚಿಕ್ಕ ಪ್ರಮಾಣದ CLmax ಹೆಚ್ಚಳವನ್ನು ನೋಡಬಹುದು ಆದರೆ ತುಂಬಾ ಚಿಕ್ಕದಾದ ಇವೆಲ್ಲವೂ ಕೇವಲ ನಾವು ಗಮನಿಸಿ ರುವಂತಹ ಅಂಶಗಳು ನೀವು ನಿಜವಾಗಿಯೂ ಒಂದು ವಿಮಾನವನ್ನು ವಿನ್ಯಾಸ ಮಾಡುವಾಗ ನೀವು ವಿವರವಾದ ಮಾಹಿತಿಗಳನ್ನು ನೋಡಬೇಕಾಗುತ್ತದೆ ಈ ರೀತಿ ಮೌಲ್ಯಗಳನ್ನು ಅಂದಾಜು ಮಾಡುವುದಿಲ್ಲ ಈ ರೀತಿ ಆಗಬಹುದಾ ಎಂದು ಯೋಚಿಸುವುದಿಲ್ಲ ಇವತ್ತು ನಾನು ಇಲ್ಲಿಗೆ ನಿಲ್ಲಿಸುತ್ತೇನೆ ದಯವಿಟ್ಟು ನನ್ನ ಹಿಂದಿನ ಉಪನ್ಯಾಸಗಳನ್ನು ನೋಡಿ ಹಾಗೂ ಪುಸ್ತಕಗಳನ್ನು ಅನ್ವಯಿಸಿ ಮತ್ತು ಸಂಬಂಧಪಟ್ಟ ವಿಷಯಗಳನ್ನು ಗೂಗಲ್ ದಿಂದ ಕಲಿತುಕೊಳ್ಳಬಹುದು ಒಂದು ಒಳ್ಳೆಯ ವಿನ್ಯಾಸವನ್ನು ಕಲಿಯುವಂತಹ ಸಾಧನವಾಗಿದೆ ಏಕೆಂದರೆ ಅಂತಿಮವಾಗಿ ನಾವು ಜೊತೆಯಲ್ಲಿ ಕುಳಿತುಕೊಂಡು ಯಾವುದನ್ನು ವಿನ್ಯಾಸ ಮಾಡುವುದಿಲ್ಲ ಇದೇ ಒಂದು ಕೊರತೆಯಾಗಿದೆ